ಆದ್ದರಿಂದ ಈಗ ನಾವು ಮೈಕ್ರೊವೇವ್ ಆಧಾರಿತ ಇಮೇಜಿಂಗ್ ಬಗ್ಗೆ ನೋಡೋಣ ಪಡೆಯೋಣ ಆದ್ದರಿಂದ ಎಲ್ಲಾ ಉತ್ತಮ ಚಿತ್ರಗಳನ್ನು ಅಂತಿಮವಾಗಿ ಮಾಡಲು ಮ್ಯಾಕ್ಸ್ವೆಲ್ನ ಸಮೀಕರಣಗಳಿಗೆ ಹಿಂತಿರುಗಬೇಕು ಆದ್ದರಿಂದ ಏಕ ಆವರ್ತನ ejωt ಅನ್ನು ಊಹಿಸಲಿದ್ದೇವೆ ಮತ್ತು ಸಮಸ್ಯೆಯನ್ನು 2D ಮಾಡಿ ಒಂದೇ ಧ್ರುವೀಕರಣ Ez ಅನ್ನು ತೆಗೆದುಕೊಳ್ಳುತ್ತೇವೆ Ez ಟಿ ಧ್ರುವೀಕರಣಕ್ಕೆ ಅನುರೂಪವಾಗಿದೆ TM ಧ್ರುವೀಕರಣ Ez Hx Hy ಆದ್ದರಿಂದ ಈ ವಿಲೋಮವನ್ನು ರೂಪಿಸಲು ವಾಲ್ಯುಮ್ ಇಂಟೆಗ್ರಲ್ ವಿಧಾನವನ್ನು ಬಳಸಲಿದ್ದೇವೆ ಉಲ್ಲೇಖ ಸಮಯ 0105 ಆದ್ದರಿಂದ ಇದು ವಾಲ್ಯುಮ್ ಇಂಟೆಗ್ರಲ್ ಮೊದಲ ಮ್ಯಾಕ್ಸ್ವೆಲ್ನ ಸಮೀಕರಣ ಇಲ್ಲಿವೆ ನಾನು ಇಲ್ಲಿ J ಪದವನ್ನು ಹಾಕಿದೆ ಆದ್ದರಿಂದ ವಾಲ್ಯುಮ್ ಇಂಟೆಗ್ರಲ್ ಗಾಗಿ ಒಂದು ವೇರಿಯೇಬಲ್ variable ಅನ್ನು ತೆಗೆಯಬೇಕು ಅದಕ್ಕೆ ಮೊದಲ ಸಮೀಕರಣದ ಕರ್ಲ್ ತೆಗೆದು ಇಲ್ಲಿ 2 D ಸಮಸ್ಯೆಯಲ್ಲಿ E ಯ ಡೈವರ್ಜೆನ್ಸ್ ಕಂಡು ಹಿಡಿದರೆ ತರಂಗ ಸಮೀಕರಣವನ್ನು ಪಡೆಯಬಹುದು ನಂತರ ಇದರಲ್ಲಿ ವಸ್ತುವಿನೊಂದಿಗೆ ವಸ್ತುವಿಲ್ಲದೆ ಎರಡು ವಿಭಿನ್ನ ಸಂದರ್ಭಗಳ ಬಗ್ಗೆ ಹೆಚ್ಚು ಗಮನ ಹರಿಸುವ ಆದ್ದರಿಂದ ವಸ್ತುವಿನೊಂದಿಗೆ ಸಮೀಕರಣ 4 ಮತ್ತು ವಸ್ತುವಿಲ್ಲದೆ ಸಮೀಕರಣ 3 ಈ ಎರಡು ಪ್ರಕರಣಗಳಲ್ಲಿ ವಿದ್ಯುತ್ ಮೂಲವು ವಸ್ತುವಿನೊಂದಿಗೆ ಮತ್ತು ಇಲ್ಲದೆ ಎರಡೂ ಸಂದರ್ಭಗಳಲ್ಲಿ ಒಂದೇ ಆಗಿದೆ ಆದರೆ ವ್ಯತ್ಯಾಸವೆಂದರೆ ಪರ್ಮಿಟಿವಿಟಿ ಪದದ ಕಾರಣದಿಂದಾಗಿ ವಸ್ತುಗಳ ಉಪಸ್ಥಿತಿಯು ತಿಳಿದುಬಂದಿದೆ ಮತ್ತು ವಿದ್ಯುತ್ ಕ್ಷೇತ್ರಗಳು ವಿಭಿನ್ನವಾಗಿವೆ μ ಸಹ ವಿಬಿನ್ನವಾಗಿದೆ ಆದರೆ ಕಾಂತೀಯ ಮಾಧ್ಯಮವಾಗಿರುವುದರಿಂದ μr 1 ಆದ್ದರಿಂದ ಒಂದೇ ವ್ಯತ್ಯಾಸವೆಂದರೆ ವಿದ್ಯುತ್ ಕ್ಷೇತ್ರವು ಪ್ರವೇಶದಿಂದ ಒಟ್ಟು ಕ್ಷೇತ್ರಕ್ಕೆ ಬದಲಾಗುತ್ತದೆ ಮತ್ತು ಎರಡನೆಯದು ಪರ್ಮಿಟಿವಿಟಿ ಸ್ಥಳ ಕ್ರಿಯೆಯಾಗಿ ಬದಲಾಗಿದೆ ಈ ಎರಡು ಸಮೀಕರಣಗಳನ್ನು ಕಳೆದಾಗ ಎಡ ಬದಿಯಲ್ಲಿ ಕೇವಲ k02 ಇರಬೇಕು ಮತ್ತು εr ಪದ ಇರಬಾರದು ಅದನ್ನು ಪದವನ್ನು ಬಲಬದಿಗೆ ತರಬೇಕು ಹಾಗೆ εr − 1 ಪದ ಪ್ರತಿ ಸಮೀಕರಣದಲ್ಲಿ ಗೋಚರಿಸುತ್ತದೆ εr 1 ಅನ್ನು ಬರೆಯುವ ಪ್ರತಿ ಬಾರಿಯೂ ಸ್ವಲ್ಪ ತೊಡಕಾಗುವುದರಿಂದ ಅದನ್ನು ಹೊಸ ವೇರಿಯೇಬಲ್ ಕಾಂಟ್ರಾಸ್ಟ್ ಎಂದು ಹೆಸರಿಸುವ ಆದ್ದರಿಂದ ಈಗ ಅದೇ ಸಮೀಕರಣವನ್ನು ಕಾಂಟ್ರಾಸ್ಟ್ ಪದವನ್ನು ಉಪಯೋಗಿಸಿ ಬಲಬದಿಯಲ್ಲಿ ಪುನಃ ಬರೆದಿದ್ದೇನೆಈ ಸಮಯದಲ್ಲಿ ನಾವು ಫಾರ್ವರ್ಡ್ ಸಮಸ್ಯೆಗಳು ಮತ್ತು ವಿಲೋಮ ಸಮಸ್ಯೆಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸಬಹುದು ಆದರೆ Ei and εr ರ ಮೌಲ್ಯ ನೀಡಿದರೆ ಎಲ್ಲೆಡೆ ವಿದ್ಯುತ್ ಕ್ಷೇತ್ರವನ್ನು ಪಡೆದುಕೊಳ್ಳಬಹುದು ಫಾರ್ವರ್ಡ್ ಸಮಸ್ಯೆಗಳುಇದನ್ನು ಪರಿಮಾಣದ ಸಮಗ್ರ ಸೂತ್ರೀಕರಣದಲ್ಲಿ ಮಾಡಿದ್ದೇವೆ ಈಗ ವಿಲೋಮ ಸಮಸ್ಯೆಗಳಲ್ಲಿ ವಿದ್ಯುತ್ ಕ್ಷೇತ್ರವನ್ನು ನೀಡಲಾಗುವುದು ಆದ್ದರಿಂದ ಪ್ರವೇಶಿಸುವ ಕ್ಷೇತ್ರ ಮತ್ತು ಚದುರಿದ ಕ್ಷೇತ್ರವನ್ನು ನೀಡಿದರೆ ಒಟ್ಟು ಕ್ಷೇತ್ರವನ್ನು ಪಡೆಯಬಹುದು E ಮತ್ತು r ನ ಬೆಲೆಯನ್ನು ನೀಡಲಾಗಿದೆ ಯಾಕೆಂದರೆ ನಾವು ಟ್ರಾನ್ಸ್ಮಿಟಿಂಗ್ ಅಂಟನಾ ವನ್ನು ರಚಿಸಿದ್ದೇವೆ ಮತ್ತು ಎಲ್ಲೆಡೆ ಪರ್ಮಿಟಿವಿಟಿ ಪಡೆಯಲು ಬಯಸುತ್ತೇವೆ ಫಾರ್ವರ್ಡ್ ಸಮಸ್ಯೆ ಅನನ್ಯ ಪರಿಹಾರಗಳನ್ನು ನೀಡುತ್ತದೆ ಮತ್ತು ವಿಲೋಮ ಸಮಸ್ಯೆ ಅನಂತ ಪರಿಹಾರಗಳನ್ನು ಹೊಂದಿದೆ εr ನ ಅನಂತ ಸಂಭವನೀಯ ಮೌಲ್ಯಗಳನ್ನು ಹೊಂದಿದೆ ಮತ್ತುಚದುರಿದ ಕ್ಷೇತ್ರವನ್ನು ನೀಡುತ್ತದೆ ಅದವೇ ಅನಂತ ಪರಿಹಾರಗಳು ಇದರರ್ಥ ಅಂಗಾಂಶದ ಅನಂತ ಸಂಭಾವ್ಯ ಸಂರಚನೆಗಳು ಇವೆ ಅದು ಒಂದೇ ಚದುರಿದ ಕ್ಷೇತ್ರವನ್ನು ನೀಡತ್ತದೆ ಆದ್ದರಿಂದ ಈ ಸಮಸ್ಯೆಯು ಕೇವಲ ವಿದ್ಯುತ್ಕಾಂತೀಯತೆಯ ಮಾತ್ರವಲ್ಲ ಸಿಗ್ನಲ್ ಸಂಸ್ಕರಣೆಯ ಉತ್ತಮ ಮಿಶ್ರಣವಾಗಿ ಪರಿಣಮಿಸುತ್ತದೆ ಆದರೆ ಕೇವಲ ವಿದ್ಯುತ್ಕಾಂತೀಯತೆ ಮಾತ್ರ ಅನಂತ ಪರಿಹಾರವನ್ನು ನೀಡುತ್ತದೆ ಆದ್ದರಿಂದ ಈ ಸಮೀಕರಣವನ್ನು ಗ್ರೀನ್ನ ಕಾರ್ಯಗಳGreen's functions ಸಿದ್ಧಾಂತವನ್ನು ಬಳಸಿ ಹೇಗೆ ಪರಿಹರಿಸಬೇಕೆಂದು ತಿಳಿದಿದೆ ಅದಕ್ಕಾಗಿಯೇ k02 ಅಗತ್ಯವಿದೆ ಆದ್ದರಿಂದ ಈ ಎರಡೂ ಸಮೀಕರಣಗಳು ಆಪರೇಟರ್ನ ಆ ರೂಪವು ಒಂದೇ ಆಗಿರುತ್ತದೆ ವಾಸ್ತವವಾಗಿ ಅದನ್ನು ಮತ್ತೆ ಬರೆದಾಗ ಆಪರೇಟರ್ನ ರೂಪ ∇2 k02 ಆಗಿರುತ್ತದೆ ಇಲ್ಲಿ ಬಲಬದಿಯು ಡೆಲ್ಟಾ ಕಾರ್ಯವಾಗಿದೆ ಮತ್ತು ಈ ಗ್ರೀನ್ನ ಕಾರ್ಯ ವ್ಯಾಖ್ಯಾನವನ್ನು ತೆಗೆದುಕೊಂಡಿದ್ದೇವೆ ನಾವು ಇದನ್ನು dc d rರಿಂದ ಗುಣಿಸಿದ್ದೇವೆ ಮೊದಲ ಸಮೀಕರಣದ ಬಲಬಾಗ ಮತ್ತು ಇದನ್ನು r ಗೆ ಸಂಯೋಜಿಸಲಾಗಿದೆ ಮತ್ತು ಈ ಸಮೀಕರಣ 2 ಸಮೀಕರಣ 1 ಕ್ಕೆ ನಿಖರವಾದ ಪರಿಹಾರವಾಗಿದೆಆದ್ದರಿಂದ ಇದು ಗ್ರೀನ್ನ ಕಾರ್ಯದ ಜಟಿಲತೆ ಆದುದರಿಂದ ಗ್ರೀನ್ನ ಕಾರ್ಯಚಟುವಟಿಕೆಯ ಮಾಡ್ಯೂಲ್ನ ಬಲಬದಿಯಲ್ಲಿರುವ χ E ಅಧ್ಯಯನ ಮಾಡಲು ಸಾಕಷ್ಟು ಸಮಯವನ್ನು ಕಳೆದಿದ್ದೇವೆ k02 ಹೊರತೆಗೆಯಬೇಕು ಮತ್ತು ಇವೆಲ್ಲವೂ E − Ei ಸಮಾನವಾಗಿರುತ್ತದೆ ಆದ್ದರಿಂದ ಈ ಸಮೀಕರಣದಲ್ಲಿ ಈಗ ಫಾರ್ವರ್ಡ್ ಸಮಸ್ಯೆಯನ್ನು ಪ್ರಶಂಸಿಸಬಹುದು εr ನ್ನು ನೀಡಲಾಗಿದೆ ಇದರರ್ಥ χ ಅನ್ನು ಗ್ರೀನ್ನ ಕಾರ್ಯವಾಗಿ ಲೆಕ್ಕ ಹಾಕಿದೆ ಆದ್ದರಿಂದ ಇದು ನನ್ನ ಅನ್ನೋನ್ ಸಮೀಕರಣದ ಒಳಗೆ ಮತ್ತು ಸಮೀಕರಣದ ಹೊರಗೆ ಇರುವ ಅವಿಭಾಜ್ಯ ಸಮೀಕರಣವಾಗಿದೆ ಆದ್ದರಿಂದ ಇದೀಗ ಇದನ್ನು E ನ್ನು ಕಂಡುಹಿಡಿಯುವ ಈ ಅವಿಭಾಜ್ಯ ಸಮೀಕರಣವನ್ನು ನಾವು ಈ ರೀತಿ ಪರಿಹರಿಸಿದ್ದೇವೆ ಅಜ್ಞಾತವು ಅವಿಭಾಜ್ಯದ ಹೊರಗೆ ಮತ್ತು ಒಳಗೆ ಇರುವುದರಿಂದ ನಾವು ಡೊಮೇನ್ ತೆಗೆದುಕೊಂಡಿದ್ದೇವೆ ಮತ್ತು ಅದನ್ನು ನಾವು ಸ್ವಲ್ಪ ಕಡಿಮೆ ಚೌಕಗಳಾಗಿ 2D ಸಮಸ್ಯೆಗಳ ಚೌಕಗಳಲ್ಲಿ 3D ಸಮಸ್ಯೆಯ ಘನಗಳಲ್ಲಿ ಪ್ರತ್ಯೇಕಿಸಲಾಗಿದೆ ಮತ್ತು ಇದನ್ನು ಪರಿಹರಿಸಲು ಸರಳವಾದ ಮಾರ್ಗವೆಂದರೆ ಪಲ್ಸ್ ಬೇಸಿಸ್ ಕಾರ್ಯ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಪಲ್ಸ್ ಬೇಸಿಸ್ ಸಣ್ಣ ಚೌಕದ ಒಳಗೆ ಇದೆ ಮತ್ತು ಈ ವಿದ್ಯುತ್ ಕ್ಷೇತ್ರವನ್ನು ಈ ಎಲ್ಲಾ ಪಲ್ಸ್ ಬೇಸಿಸ್ ಕಾರ್ಯಗಳ ಮೊತ್ತವಾಗಿ ಬರೆಯುತ್ತೇನೆ PNR ಅವುಗಳಲ್ಲಿ ಪ್ರತಿಯೊಂದೂ ಅಜ್ಞಾತ ತೂಕ un ನ್ನು ಹೊಂದಿದೆ ಆದ್ದರಿಂದ un ಮತ್ತು ವಿದ್ಯುತ್ ಕ್ಷೇತ್ರವು ತಿಳಿದಿಲ್ಲ un ಸ್ಕೇಲರ್ಗಳ ಗುಂಪಾಗಿದೆ ಮತ್ತು ಸಂಕೀರ್ಣ ಮೌಲ್ಯದ್ದಾಗಿದೆ pn ಸಹಜವಾಗಿ ನಿಜವಾದ ಮೌಲ್ಯದ ಪಲ್ಸ್ ಕಾರ್ಯವು 1 ಅಥವಾ 0 ಆಗಿದೆ ಆದರೆ un ಸಂಕೀರ್ಣವಾಗಬಹುದು ಮತ್ತು ನಂತರ ನಾವು r ವೆಕ್ಟರ್ ಆವ್ರತ್ತಿಯನ್ನು ಈ ಪ್ರತಿಯೊಂದು ಬಿಂದುಗಳ ಮೇಲೆ ಒಂದೊಂದಾಗಿ ಮಾಡಿದ್ದೇವೆ ಆದ್ದರಿಂದ r ಅನ್ನು ಒಂದು ಬಿಂದುವಾಗಿ ತೆಗೆದುಕೊಂಡಾಗ n ವೇರಿಯೇಬಲ್ಗಳಲ್ಲಿ ಒಂದು ದೀರ್ಘ ಸಮೀಕರಣವನ್ನು ಪಡೆಯುತ್ತೇವೆ ಅಲ್ಲಿ ನೋಡಿಕೊಳ್ಳಬೇಕಾದ ವಿಷಯ ವೆಂದರೆ ಸಮೀಕರಣವನ್ನು ಪರಿಹರಿಸುವಾಗ n ಪಿಕ್ಸೆಲ್ಗಳಿವೆ ಎಂದು ಆರಿಸಬೇಕಾಗುತ್ತದೆ ಪಿಕ್ಸೆಲ್ನಲ್ಲಿ r ನ್ನು ಒಂದು ಬಿಂದುವಾಗಿ ತೆಗೆದುಕೊಂಡಾಗ ಸ್ವಯಂ ಪಿಕ್ಸೆಲ್ ಹೊರತುಪಡಿಸಿ ಉಳಿದೆಲ್ಲ ಪಿಕ್ಸೆಲ್ಗಳು ಪುನರಾವರ್ತಿಸುತ್ತವೆ ಅಲ್ಲಿ singularity ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕಾಗಿದೆ ಆದರೆ ಗ್ರೀನ್ ನ ಫಂಕ್ಶನ್ ನಮಗೆ ತಿಳಿದಿರುವ ಇಂಟೆಗ್ರಲ್ ಸಿಂಗ್ಯುಲಾರೊಟಿ ಆಗಿದೆ ಆದ್ದರಿಂದ N × N ಸಮೀಕರಣಗಳ ವ್ಯವಸ್ಥೆಯನ್ನು ಪಡೆಯುತ್ತೇವೆ ಆದ್ದರಿಂದ ಮೊದಲು ಫಾರ್ವರ್ಡ್ ಸಮಸ್ಯೆಯನ್ನು ಪರಿಹರಿಸಿದಾಗ E ಅನ್ನು ಪಡೆದುಕೊಂಡೆ ಆದ್ದರಿಂದಇದು ಫಾರ್ವರ್ಡ್ ಸಮಸ್ಯೆಗೆ ಬಳಸುವ ತಂತ್ರವಾಗಿದೆ ಫಾರ್ವರ್ಡ್ ಸಮಸ್ಯೆಯು ವಿಲೋಮ ಸಮಸ್ಯೆಯು ರಚನೆಯಲ್ಲಿ ಬಹಳ ಹೋಲುತ್ತದೆ ಆದ್ದರಿಂದ ಆದ್ದರಿಂದ ವಿಲೋಮ ಚದುರುವಿಕೆ ಸಮಸ್ಯೆ ಏನಾಗುತ್ತದೆ ಎಂದು ನೋಡೋಣ ಈಗ ನಾನು ಅದನ್ನು ಪರಿಹರಿಸಲು ರೇಖೀಯ ಬೀಜಗಣಿತದ ಕೆಲವು ಹಂತಗಳನ್ನು ಮಾಡಬೇಕು ಏಕೆಂದರೆ ನಾವು ಅದನ್ನು ಕಂಟಿನ್ಯುವಸ್ ವೇರಿಯೇಬಲ್ಸ್ ಲ್ಲಿ ಪರಿಹರಿಸುವುದಿಲ್ಲ ಬದಲಾಗಿ discretizeಡಿಸ್ಕ್ರೆಟೈಜ್ ಮಾಡುತ್ತೇವೆ ಆದ್ದರಿಂದ ಮಾಧ್ಯಮದೊಳಗಿನ ಈ ವಿದ್ಯುತ್ ಕ್ಷೇತ್ರ ವನ್ನು u ಎಂದು χ ನ್ನು x ಎಂದು ಕರೆಯುವ ಮತ್ತು ಈ ಪ್ರವೇಶಿಸುವ ವಿದ್ಯುತ್ ಕ್ಷೇತ್ರವನ್ನು e ಎಂದು ಕರೆಯುತ್ತೇವೆ ಆದ್ದರಿಂದ ಇವು ಕೇವಲ ಕಾಲಮ್ ವಾಹಕಗಳು ಚದುರಿದ ಕ್ಷೇತ್ರ ಕೊಡಲಾಗಿದೆ ಡೊಮೇನ್ D ಆಗಿದೆ ಮತ್ತು ಡೊಮೇನ್ ಹೊರಗೆ ಚದುರಿದ ಕ್ಷೇತ್ರ ಇದೆ ಇದು ನಾನ್ ಇನ್ವಾಸಿವ್ ವಿಧಾನವಾದ್ದರಿಂದ ಡೊಮೇನ್ ಒಳಗೆ ಹೋಗಿ ಕ್ಷೇತ್ರವನ್ನು ಅಳೆಯಲು ಸಾಧ್ಯವಿಲ್ಲ ಆದ್ದರಿಂದ ಇಲ್ಲಿ ವಿದ್ಯುತ್ ಕ್ಷೇತ್ರ ಇರುವುದರಿಂದ ಡೊಮೇನ್ನ ಹೊರಗೆ ಮಾತ್ರ ಅಳೆಯಲಾಗುತ್ತದೆ ಆದ್ದರಿಂದ ಚದುರಿದ ಕ್ಷೇತ್ರ ಒಟ್ಟು ಮೈನಸ್ ಎಂದರೇನು ಪ್ರವೇಶಿಸುವ ಆಗಿದೆ ಆದ್ದರಿಂದ E − Ei ಅನ್ನು ಕಾಲಮ್ ವೆಕ್ಟರ್ s ಆಗಿ ದಾಖಲಿಸಲಾಗುತ್ತಿದೆ r d ಗೆ ಸೇರಿರಬಾರದು ಆದ್ದರಿಂದ ಇವೆಲ್ಲವೂ ಸಂಕೀರ್ಣ ಮೌಲ್ಯದ ಕಾಲಮ್ ವಾಹಕಗಳು ಇದು ಮತ್ತೆ ನನ್ನ ಡೊಮೇನ್ ಆಗಿದೆ ಆದ್ದರಿಂದ ಎಸ್ ರಿಸೀವರ್ಗಳ ರಿಂಗ್ ಮತ್ತು ಡಿ ಎಂಬುದು ಆಸಕ್ತಿಯ ಡೊಮೇನ್ ಆಗಿದೆ ಈಗ ಇಲ್ಲಿರುವ ಈ ಸಮೀಕರಣವು ನೀವು ನೋಡುವಂತೆ ಎರಡು ಅವತಾರಗಳು ಅಥವಾ ಎರಡು ರೂಪಗಳನ್ನು ತೆಗೆದುಕೊಳ್ಳಬಹುದು ಮೊದಲನೆಯದು ಈ ಆರ್ ವೆಕ್ಟರ್ ಸರಿ ಡೊಮೇನ್ಗೆ ಸೇರಿದಾಗ ಆದ್ದರಿಂದ ಈ ಆರ್ ಇಲ್ಲಿ ಅದನ್ನು ಎಲ್ಲಿ ಹೊಂದಿಸಬೇಕು ಎಂಬುದು ನನ್ನ ಆಯ್ಕೆಯಾಗಿದೆ ಆದ್ದರಿಂದ ರೇಖೀಯ ಬೀಜಗಣಿತದ ಲ್ಲಿ ಈ ಸಮೀಕರಣವನ್ನು ಒಂದೊಂದಾಗಿ ಡಿಸ್ಕ್ರಿಟೈ ಜ್ ಮಾಡುವ ಆಗ ಮೊದಲ ಪದ E u ಆಗುತ್ತದೆ k02 ∫ Gr r′χr′Er′dr′ ಈ ಪದವನ್ನು X ಎಂದು ಕರೆಯುವ ಇಲ್ಲಿ u ತಿಳಿದಿಲ್ಲ ಸಮೀಕರಣದ ಬಲಬಾಗ ದಲ್ಲಿ e ತಿಳಿದಿದೆ ಆದುದರಿಂದ ಈ ಸಮೀಕರಣವನ್ನು ಸ್ಟೇಟ್ ಇಕ್ವೇಷನ್ ಎನ್ನುತ್ತೇವೆ ಏಕೆಂದರೆ ಇದು ಡೊಮೈನ್ ನ ಸ್ಥಿತಿಯ ನ್ನು ತಿಳಿಸುತ್ತದೆ ಮತ್ತು X I ನ ಬೆಲೆ ಕೊಟ್ಟರೆ u ನ್ನು ಪರಿಹರಿಸಬಹುದುಸಮೀಕರಣದ ಬಲಬದಿಯಲ್ಲಿ u ನ್ನು ಸಾಮಾನ್ಯಪದವಾಗಿ ಹೊರಗೆ ತೆಗೆದಾಗ I − GD X ಪದ ಸಿಗುತ್ತದೆ ಮತ್ತು ಅದರ ವುತ್ಕ್ರಮ ತೆಗೆದಾಗ ವಿದ್ಯುತ್ ಕ್ಷೇತ್ರ ದೊರೆಯುತ್ತದೆ ಮತ್ತು GD ಮ್ಯಾಟ್ರಿಕ್ಸ್ ಸ್ಕ್ವೇರ್ ಮ್ಯಾಟಿರಿಕ್ಸ್ N × N ಆಗಿದೆ ಮಾತ್ರವಲ್ಲ ಅದು ಪೂರ್ಣ ಶ್ರೇಣಿಯನ್ನು ಹೊಂದಿದೆ ಆದ್ದರಿಂದ ಇದು ವುತ್ಕ್ರಮಗೊಳ್ಳುತ್ತದೆ ಆದ್ದರಿಂದ I − GD X ಸಹ ವುತ್ಕ್ರಮಗೊಳ್ಳುತ್ತದೆ ಮತ್ತು ಇದು ವಿಶಿಷ್ಟ ಪರಿಹಾರವನ್ನು ಹೊಂದಿದೆ ಆದ್ದರಿಂದ D ಯಿಂದ ಹೊರಬರಲು r ನ್ನು ಆಯ್ಕೆ ಮಾಡಿಕೊಳ್ಳಬಹುದು ಆದ್ದರಿಂದ ಅದು ಎರಡನೇ ಸಮೀಕರಣವನ್ನು ನೀಡುತ್ತದೆ ಆದ್ದರಿಂದ r D ಯಿಂದ ಹೊರಗಿದೆ ಆದ್ದರಿಂದ ಈ Ei ಪದವನ್ನು ಸಮೀಕರಣದ ಎಡ ಬದಿಗೆ ಸರಿಸಬಹುದು ಮತ್ತು ಈ ಸಂಪೂರ್ಣ ಅವಿಭಾಜ್ಯ ಪದವನ್ನು ಬಲ ಬದಿಗೆ ಸರಿಸಿದರೆ E − Ei ಎಲ್ಲ r ∈ S ಗೆ s ಆಗುತ್ತದೆ ಇಲ್ಲಿ s ಚದುರಿದ ಕ್ಷೇತ್ರ ಸಣ್ಣ s ಸರಿ ಆಗುತ್ತದೆ ನಂತರ ನಾನು ಈ ಸಂಪೂರ್ಣ ಅವಿಭಾಜ್ಯವನ್ನು ಇಲ್ಲಿ ಹೊಂದಿದ್ದೇನೆ ಈಗ ಈ ಸಮೀಕರಣದಲ್ಲಿ r ∈ S ಆಗಿದ್ದರೆ ಈ ಪ್ರಕಾರವು ಇಲ್ಲಿ r′ ∈ D ಭಿನ್ನವಾಗಿರುತ್ತದೆ ಇಲ್ಲಿ r ∈ S ಆದರೆ r′ ∈ D ಆದ್ದರಿಂದ ಮ್ಯಾಟ್ರಿಕ್ಸ್ ಗುಣಾಂಕಗಳ ಮೌಲ್ಯಗಳು ನಿಸ್ಸಂಶಯವಾಗಿ ವಿಭಿನ್ನವಾಗಿರುವುದರಿಂದ ಅವಿಭಾಜ್ಯಗಳು ವಿಭಿನ್ನವಾಗಿರುತ್ತದೆ ಆದ್ದರಿಂದ ಇದನ್ನು GD ಯಿಂದ ಪ್ರತ್ಯೇಕಿಸಲು ಬೇರೆ ಮ್ಯಾಟ್ರಿಕ್ಸ್ GSಎಂದು ಕರೆಯಬೇಕು ಮತ್ತು χ ಈ ಎಲ್ಲವನ್ನು x ನಿಂದ ಬದಲಾಯಿಸಲಾಗಿದೆ ಮತ್ತು ವಿದ್ಯುತ್ ಕ್ಷೇತ್ರವು ತಿಳಿದಿಲ್ಲ ಆದ್ದರಿಂದ ಇದನ್ನು ಡೇಟಾ ಸಮೀಕರಣ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಚದುರಿದ ಕ್ಷೇತ್ರ ದತ್ತಾಂಶ ಹೇಗಿರಬೇಕು ಎಂಬುದನ್ನು ಸೂಚಿಸುತ್ತದೆ ಚದುರಿದ ಕ್ಷೇತ್ರವನ್ನು ಮಾತ್ರ ಅಳೆಯುತ್ತೇನೆ s ನೀಡಲಾಗಿದೆ ಆದ್ದರಿಂದ GS Ux ಎಂಬುದು ಚದುರಿದ ಕ್ಷೇತ್ರ ಹೇಗಿರಬೇಕು ಎಂಬುದರ ಮುನ್ಸೂಚನೆಯಾಗಿದೆ U ಮತ್ತು x ನೀಡಿದರೆ ಇದು ಚದುರಿದ ಕ್ಷೇತ್ರವಾಗಿರಬೇಕು ಎಂದು ಊಹಿಸಬಹುದು ನೀವು ಅದನ್ನು ಡಿ ಮ್ಯಾಟ್ರಿಕ್ಸ್ರೆ ಗೆ ಗುರುತಿಸಿದರೆ ನೋಡಿ ಸಮಯ 1558 ನಿಅದರಲ್ಲಿ ಏನು ಸಮಸ್ಯೆ ಇದೆ ಎಂದು ನೋಡಬಹುದು ಆದ್ದರಿಂದ ಈಗ ನಾವು ಅನಂತ ಪರಿಹಾರಗಳ ಸಂಪೂರ್ಣ ಸಮಸ್ಯೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬಹುದು ಇಲ್ಲಿರುವ ಈ ಜಿಎಸ್ ಮ್ಯಾಟ್ರಿಕ್ಸ್ ವಾಸ್ತವವಾಗಿ ಕಡಿಮೆ ನಿರ್ಧರಿಸಲಾಗಿದೆ ಆದ್ದರಿಂದ ನಾನು ಎಷ್ಟು ಅಳತೆಗಳನ್ನು ಸರಿಯಾಗಿ ಮಾಡುತ್ತೇನೆ ಆದ್ದರಿಂದ ಈ ವೆಕ್ಟರ್ನ ಉದ್ದ ಎಷ್ಟು ನಾನು ಎಷ್ಟು ಅಳತೆಗಳನ್ನು ಹೊಂದಿದ್ದೇನೆಂದರೆ ಅದು ಒ ಮೇಲೆ 10 ಅಳತೆಗಳನ್ನು ಹೊಂದಿದ್ದರೆ ಅದು ಬಲದ ಉದ್ದವಾಗಿರುತ್ತದೆ E − Ei ಅನ್ನು ಅಳೆಯುವ ಕೇವಲ 10 ಅಂಕಗಳು ಮಾತ್ರ ಆದ್ದರಿಂದ ಅದನ್ನು m ಅಳತೆಗಳು ಎಂದು ಕರೆದರೆ ಮತ್ತು ಅದು s ಈಗ ಇಲ್ಲಿರುವ ಈ ಡೊಮೇನ್ನಲ್ಲಿ ಹೆಚ್ಚಿನ ರೆಸಲ್ಯೂಶನ್ ಅನ್ನು ನಿರ್ಧರಿಸಲು ಬಯಸುವುರಿಂದ ಅದನ್ನು ಇಲ್ಲಿ ಹಲವಾರು ಪಿಕ್ಸೆಲ್ಗಳಾಗಿ ಕತ್ತರಿಸಲಿದ್ದೇವೆ ಆದ್ದರಿಂದ ಕೆಲವು ಸಂಖ್ಯೆ n ಆದ್ದರಿಂದ x ಗಾತ್ರ n ಆಗಿರುತ್ತದೆ ಮತ್ತು ಇಲ್ಲಿರುವ ಪ್ರತಿ ಪಿಕ್ಸೆಲ್ನಲ್ಲಿ x ಅಜ್ಞಾತ ಮತ್ತು U ಇದೆ ಆಂತರಿಕ ಕ್ಷೇತ್ರವು ಈ E ಯಲ್ಲಿಯೇ ಅವಿಭಾಜ್ಯ ಒಳಗೆ ಇದೆ ಮತ್ತು ಅದರ ಬೆಲೆ ತಿಳಿದಿದೆ ಮತ್ತು ಮಾಧ್ಯಮ ದೊಳಗಿನ ಅಜ್ಞಾತ ವಿದ್ಯುತ್ ಕ್ಷೇತ್ರಗಳ ಸಂಖ್ಯೆ ಹಲವಾರು ಪಿಕ್ಸೆಲ್ಗಳಂತೆಯೇ ಇರುತ್ತದೆ ಈ ಡೊಮೇನ್ ಅನ್ನು ಕತ್ತರಿಸಿದೆ ಈ ಅವಿಭಾಜ್ಯವನ್ನು ನೋಡಿದರೆ χ ಪದ ಇರುವಲ್ಲೆಲ್ಲಾ E ಪದವಿದೆ ಇಲ್ಲಿ ಯಾವುದೆ ವ್ಯತ್ಯಾಸವಿರುವುದಿಲ್ಲ ಆದ್ದರಿಂದ χ ಗೊತ್ತಿಲ್ಲದಿದ್ದರೆ ಆ ಸಮಯದಲ್ಲಿ E ಸಹ ತಿಳಿದಿಲ್ಲ ಆದ್ದರಿಂದ E ಯ ಗಾತ್ರದ ಸಂಖ್ಯೆ ಮತ್ತು u ಗಾತ್ರವು ಒಂದೇ ಆಗಿರುತ್ತದೆ ಆದ್ದರಿಂದ x ಮತ್ತು u ಎರಡರ ಗಾತ್ರ n ಆಗಿದೆ ಆದ್ದರಿಂದ ಈ ಸಮೀಕರಣದಲ್ಲಿ GS m × n ಗಾತ್ರದ ಮ್ಯಾಟ್ರಿಕ್ಸ್ ಗಾತ್ರದಲ್ಲಿದೆ ಆದ್ದರಿಂದ ಇದು ಸಮೀಕರಣಗಳ ನಿರ್ಣಯಿಸದ ವ್ಯವಸ್ಥೆ ರೇಖೀಯ ಬೀಜಗಣಿತದಿಂದ ನಮಗೆ ಅನಂತ ಪರಿಹಾರ ಸಿಗುತ್ತದೆ ಆದುದರಿಂದ ಸಾಲು ಜಾಗದಲ್ಲಿ ಪರಿಹಾರವನ್ನು ಹೊಂದಬಹುದು ಆದರೆ ಅನಂತ ಶೂನ್ಯ ಸ್ಥಳ ಘಟಕಗಳಿವೆ ಇವೆಲ್ಲವೂ ಒಂದೇ ರೀತಿಯ s ನೀಡಬಹುದು ಆದ್ದರಿಂದ ಇದು ಈ ಸಮಸ್ಯೆಯ ಸವಾಲು 5 × 5 ಗ್ರಿಡ್ನಲ್ಲಿ ಡಿಸ್ಕ್ರೆಟೈಜ್ ಮತ್ತು ಪರ್ಮಿಟಿವಿಟಿಯನ್ನು ಕಂಡುಹಿಡಿಯಲು ಬಯಸಿದರೆ ಅದು 25 ಅಜ್ಞಾತವಾಗಿದೆ ಅದು 25 ಅಳತೆಗಳನ್ನು ತೆಗೆದುಕೊಳ್ಳುವುದನ್ನು ತಡೆಯುತ್ತದೆ ಆಗ ಸಮೀಕರಣಗಳ ಚದರ ವ್ಯವಸ್ಥೆಯನ್ನು ಪಡೆಯುತ್ತೇವೆ ನಾವು ಅಧ್ಯಯನ ಮಾಡದ ವಿದ್ಯುತ್ಕಾಂತೀಯತೆಯಲ್ಲಿ ಮತ್ತೊಂದು ಪ್ರಮೇಯವಿದೆ ಮಿತಿಯಲ್ಲಿರುವ ಈ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯದ ಮಟ್ಟವನ್ನು ನಿಗದಿಪಡಿಸಲಾಗಿದೆ ಈ ಮಿತಿಯಲ್ಲಿನ ಕ್ಷೇತ್ರವನ್ನು ನಿರೂಪಿಸಲು ಅಗತ್ಯವಿರುವ ಗರಿಷ್ಠ ಸಂಖ್ಯೆಯ ಅಸ್ಥಿರಗಳನ್ನು ನಿವಾರಿಸಲಾಗಿದೆ ಮತ್ತು ಅದನ್ನು ವಸ್ತುವಿನ ಗಾತ್ರದಿಂದ ನಿರ್ಧರಿಸಲಾಗುತ್ತದೆ ಆದ್ದರಿಂದ ವಸ್ತುವಿನ ಗಾತ್ರವನ್ನು ನಿಗದಿಪಡಿಸಿದರೆ ಚದುರಿದ ಕ್ಷೇತ್ರದಲ್ಲಿ ಲಭ್ಯವಿರುವ ಸ್ವಾತಂತ್ರ್ಯದ ಸಂಖ್ಯೆಯನ್ನೂ ಸಹ ನಿಗದಿಪಡಿಸಬಹುದು ಆದ್ದರಿಂದ ಅಲ್ಲಿ ಹೆಚ್ಚಿನ ಸಂವೇದಕಗಳನ್ನು ಹಾಕಿದರೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಸಾಧ್ಯವಿಲ್ಲ ಇದು ಬ್ಯಾಂಡ್ ಸೀಮಿತ ಕ್ಷೇತ್ರವನ್ನು ಸ್ಯಾಂಪಲ್ ಮಾಡುವಂತಿದೆ ಒಮ್ಮೆ ನೈಕ್ವಿಸ್ಟ್ ಮಾನದಂಡಗಳನ್ನು ತೃಪ್ತಿಪಡಿಸಿದ ನಂತರ ಉತ್ತಮವಾದ ಮಾದರಿಗಳನ್ನು ತೆಗೆದುಕೊಳ್ಳುವ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆಯುವುದಿಲ್ಲ ವಾಸ್ತವವಾಗಿ ಪ್ರಮೇಯವು ಚದುರಿದ ಕ್ಷೇತ್ರವನ್ನು ಪ್ರಾದೇಶಿಕವಾಗಿ ಬ್ಯಾಂಡ್ಲಿಮಿಟ್ ಮಾಡಲಾಗಿದೆ ಇದು ಬುಕ್ಕಿBucci ಎಂಬ ಇಟಾಲಿಯನ್ ವ್ಯಕ್ತಿಯ ಅತ್ಯಂತ ಪ್ರಸಿದ್ಧ ಪುಸ್ತಕವಾಗಿದೆ N ಮತ್ತು m ನಡುವೆ ಯಾವುದೇ ಸಂಬಂಧವಿಲ್ಲ m ಅಂದರೆ ಎಷ್ಟು ಅಳತೆಗಳನ್ನು ಆಯ್ಕೆ ಮಾಡಬಹುದು ನೈಕ್ವಿಸ್ಟ್ ದರದಿಂದ ಏನು ನೀಡಲಾಗಿದೆ ಆದ್ದರಿಂದ ಈ ಪ್ರಮೇಯವು ಕ್ಷೇತ್ರಗಳು ಪ್ರಾದೇಶಿಕವಾಗಿ ಬ್ಯಾಂಡ್ ಸೀಮಿತವಾಗಿದೆ ಎಂದು ಹೇಳುತ್ತಿದೆ ನೀವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನು ಪಡೆಯುತ್ತೀರಿ ಆದರೆ ಅದು ಪೂರ್ಣ ಶ್ರೇಣಿಯಲ್ಲ ಏಕೆಂದರೆ ಅದರ ನೈಕ್ವಿಸ್ಟ್ ದರವನ್ನು ಮೀರಿದ ಸ್ಯಾಂಪಲಿಂಗ್ ಸಿಗ್ನಲ್ ಹೊಸ ಸಾಲುಗಳಿಲ್ಲದ ಕಾರಣ ಒಂದು ಸಾಲು ರೇಖೀಯವಾಗಿ ಅವಲಂಬಿತವಾಗಿರುತ್ತದೆ ಒಂದು ಕಾಲಮ್ ಇತರ ಕಾಲಮ್ನ ಮೇಲೆ ರೇಖೀಯವಾಗಿ ಅವಲಂಬಿತವಾಗಿರುವುದರಿಂದ ಇಲ್ಲಿಗೆ ಹೋಗಲು ಸಾಧ್ಯವಿಲ್ಲದ ನಿಜವಾದ ಕಾರಣ ಇದು ಆದ್ದರಿಂದ ಮಾದರಿ ಮಿತಿಯಲ್ಲಿರಲು ಸಾಮಾನ್ಯವಾಗಿ ಹಲವಾರು ಗ್ರಾಹಕಗಳನ್ನು ಆರಿಸಿಕೊಳ್ಳಬೇಕು ಆಗ ಯಾವುದೇ ಮಾಹಿತಿಯನ್ನು ಕಳೆದುಕೊಳ್ಳುವುದಿಲ್ಲ ಆದ್ದರಿಂದ ಈ ಭೂಗತ ಚಿತ್ರಣವು ಇನ್ನಷ್ಟು ಸವಾಲಾಗಿರಲು ಇದು ಒಂದು ಕಾರಣವಾಗಿದೆ ಏಕೆಂದರೆ ನೆಲದ ಕೆಳಗೆ ಪ್ರಮುಖ ಮಾಹಿತಿಯನ್ನು ಕಳೆದುಕೊಳ್ಳಬೇಕಾಗಿದೆ ಅದನ್ನು ಮರುಪಡೆಯಲು ಯಾವುದೇ ಮಾರ್ಗವಿಲ್ಲ ಆದ್ದರಿಂದ ಮಾಹಿತಿಯು ಶಾಶ್ವತವಾಗಿ ಕಳೆದುಹೋಗುತ್ತದೆ ಮತ್ತು ಈ ಬ್ಯಾಂಡ್ ಮಿತಿಯು ಮೂಲತಃ ಇಲ್ಲಿ ಆಯಾಮ ಏನು ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಬ್ಯಾಂಡ್ ಮಿತಿಯನ್ನು ನಿಗದಿಪಡಿಸಲಾಗಿದೆ ನಾನು ವಸ್ತುವನ್ನು ದೊಡ್ಡದಾಗಿಸಿದರೆ ಹೆಚ್ಚಿನ ಮಾಹಿತಿ ಸಿಗುತ್ತದೆ ವಸ್ತುವಿನ ಗಾತ್ರವು ಚಿಕ್ಕದಾಗಿದ್ದರೆ ಬ್ಯಾಂಡ್ ಮಿತಿ ಇನ್ನೂ ಚಿಕ್ಕದಾಗಿದೆ ಇದರರ್ಥ ಬಹಳ ಕಡಿಮೆ ಮಾಹಿತಿ ಆದ್ದರಿಂದ ಕೆಲವೇ ರಿಸೀವರ್ಗಳು ಬೇಕಾಗುತ್ತವೆ ಮಾಹಿತಿಯ ಪ್ರಮಾಣವನ್ನು ವಸ್ತುವಿನ ಗಾತ್ರದಿಂದ ನಿಗದಿಪಡಿಸಲಾಗಿದೆ ಆದ್ದರಿಂದ ವಸ್ತುವಿನ ಗಾತ್ರವು ಗರಿಷ್ಠ ಆವರ್ತನವನ್ನು ಪ್ರಾದೇಶಿಕವಾಗಿ ಬ್ಯಾಂಡ್ ಮಿತಿಯನ್ನು ನೀಡುತ್ತದೆ ಮತ್ತು ಸ್ಪೇಸ್ ಡೊಮೇನ್ನಲ್ಲಿ ಮಾದರಿ ಎಷ್ಟು ಬಾರಿ ಸ್ಯಾಂಪಲ್ ಮಾಡಬೇಕೆಂದು ತಿಳಿಸುತ್ತದೆ ಈಗ ವಸ್ತುವು ಚಿಕ್ಕದಾಗಿದ್ದರೆ ಒಂದು ಸಣ್ಣ ಸಾಧ್ಯತೆಯನ್ನು ಪರಿಗಣಿಸಿ ಒಂದು ಪಿಕ್ಸೆಲ್ ಬಿಳಿ ಆದ್ದರಿಂದ ಅಲ್ಲಿ ಕೇವಲ ಎರಡು ಅಜ್ಞಾತವಿದೆ ಆದ್ದರಿಂದ ತಾತ್ವಿಕವಾಗಿ ಕೇವಲ ಎರಡು ರಿಸೀವರ್ಗಳಿಂದ ಎಲ್ಲವನ್ನೂ ಪಡೆಯಬಹುದು ಡೊಮೇನ್ನಲ್ಲಿ ಯಾವುದು ಸರಿಯಿಲ್ಲ ಎಂಬ ಅಸ್ಪಷ್ಟ ಕಲ್ಪನೆಯನ್ನು ನೀವು ಪಡೆಯುತ್ತೀರಿ ಆದ್ದರಿಂದ ಅದು ಉತ್ತಮ ಆರಂಭಿಕ ಊಹೆಯನ್ನು ಪಡೆಯುವ ತಂತ್ರವಾಗಿದೆ ಆದ್ದರಿಂದ m n ಅನ್ನು ಆರಿಸಿಕೊಂಡರೆ ಕನಿಷ್ಟ ಒಂದು ವ್ಯವಸ್ಥೆಯನ್ನು ಪಡೆಯಬಹುದು ಮೈಕ್ರೊವೇವ್ ವ್ಯಾಪ್ತಿಯಲ್ಲಿ ಅತ್ಯುತ್ತಮ ಕ್ರಾಸ್ ಸೆಕ್ಷನ್ ವಿಭಾಗವನ್ನು ತೆಗೆದುಕೊಂಡರೆ ಅಥವಾ ರಿಸೀವರ್ಗಳ ಸಂಖ್ಯೆ ಸಾಮಾನ್ಯವಾಗಿ 10 ರಿಂದ 20 ಕ್ಕಿಂತ ಹೆಚ್ಚಿರುವುದಿಲ್ಲ ಆದ್ದರಿಂದ n ಎಂಬುದು ಪಿಕ್ಸೆಲ್ಗಳ ಸಂಖ್ಯೆಯ ಸ್ಕ್ವೇರ್ m n ಪಿಕ್ಸೆಲ್ಗಳ ಸಂಖ್ಯೆ ಆದ್ದರಿಂದ 25 ಅಳತೆಗಳನ್ನು ಹೇಳಿದರೆ 5 × 5 ಅನ್ನು ಉತ್ತಮವಾಗಿ ಮಾಡಬಹುದು ಆದ್ದರಿಂದ 10 ಸೆಂ ಮೀ × 10 ಸೆಂ ಮೀ ಇರುವ ವಸ್ತುವನ್ನು ತೆಗೆದುಕೊಂಡರೆ ಕೇವಲ 2 ಸೆಂ ಮಾಹಿತಿಯನ್ನು ಪಡೆಯುವುದು ಆದ್ದರಿಂದ ಇದು ಕಾರ್ಯಸಾಧ್ಯವಾಗಿದೆ ಆದರೆ ಸಾಕಷ್ಟು ಉತ್ತಮವಾಗಿಲ್ಲ ಆದ್ದರಿಂದ ಇದು ಒಂದು ಸವಾಲು